ಪ್ರೊಫೆಸರ್ ಬಾಲಾ ಆದ್ದರಿಂದ ಕ್ಯೂರಿಯೋ ಕ್ಯೂರಿಯೊ ಹೌದು ಸರ್ ಪ್ರೊಫೆಸರ್ ಬಾಲಾ ಅದು ಆ ತಿಂಗಳ ಬಗ್ಗೆ ಏನಾಗಿದೆ ನನ್ನ ಪ್ರಕಾರ ನೀವು ನಮ್ಮೊಂದಿಗೆ ಭಾಗಿಯಾದಾಗಿನಿಂದ ನೀವು ಒಂದು ತಿಂಗಳು ಇಲ್ಲಿ ಇಂಟರ್ನ್ ಆಗಿದ್ದೀರಿ ಕ್ಯೂರಿಯೊ ಹೌದು ಸರ್ ಪ್ರೊಫೆಸರ್ ಬಾಲಾ ಸರಿ ನನ್ನ ಅನುಭವದಲ್ಲಿ ಸಾಕಷ್ಟು ಕಲಿತೆ ಎಂದು ನಾನು ಭಾವಿಸುತ್ತೇನೆ ಕಲಿಯಲು ಉತ್ತಮ ಮಾರ್ಗವೆಂದರೆ ಮಾಡುವುದು ಆದ್ದರಿಂದ ಗ್ರಾಹಕರ ಕೆಲಸವನ್ನು ಸ್ವತಃ ಮಾಡಿರಿ ಸರಿ ಇಲ್ಲಿ ನಾವು ಏನು ಮಾಡೋಣ ನಮ್ಮ ಗ್ರಾಹಕರ ಬಗ್ಗೆ ಯೋಚನೆ ಮಾಡೋಣ ಕ್ಯೂರಿಯೊ ಹೌದು ಸರ್ ಹಾಗಾಗಿ ನಾನು ಗ್ರಾಹಕ ಮತ್ತು ನಾನು ಪ್ರತಿಷ್ಠಿತ ಗ್ರಾಹಕ ಹೌದು ಸರ್ ಪ್ರೊಫೆಸರ್ ಬಾಲಾ ಸರಿ ಈಗ ಅವರು ಯಾವ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಗ್ರಾಹಕರ ಸಮಸ್ಯೆಗಳ ಬಗ್ಗೆ ಯೋಚಿಸಿ ಕ್ಯೂರಿಯೊ ಸರಿ ಹೌದು ಸರ್ ನಾನು ಗ್ರಾಹಕ ಮತ್ತು ನನ್ನ ಬಳಿ ಉತ್ತಮ ಮೊಬೈಲ್ ಇದೆ ಹೆಸರಾಂತ ಮೊಬೈಲ್ ಇದೆ ಮತ್ತು ಹೌದು ಸರ್ ಮೊಬೈಲ್ ತುಂಬಾ ನಿಧಾನವಾಗಿ ಚಾಲನೆಯಲ್ಲಿದೆ ಹೌದು ಸರ್ ಹೌದು ಪ್ರೊಫೆಸರ್ ಬಾಲಾ ಸಮಸ್ಯೆಗೆ ಪರಿಹಾರ ಅಥವಾ ಪರಿಹಾರಗಳ ಬಗ್ಗೆ ಯೋಚಿಸಿ ಕ್ಯೂರಿಯೊ ಹೌದು ಸರ್ ಮೊಬೈಲ್ ಚಾಲನೆ ನಿಧಾನವಾಗಿದೆ ಆದ್ದರಿಂದ ನಾನು ಪ್ರೊಸೆಸರ್ ಅನ್ನು ಬಳಸಬಹುದು ಅದು ವೇಗವಾಗಿ ಚಲಿಸುವಂತೆ ಮಾಡುತ್ತದೆ ಹೌದು ಸರ್ ಪ್ರೊಫೆಸರ್ ಬಾಲಾ ಸರಿ ಈಗ ಎಲ್ಲವನ್ನೂ ಪ್ರಸ್ತುತಿಯಲ್ಲಿ ಇರಿಸಿ ಮತ್ತು ನೀವು ಅದನ್ನು ಗ್ರಾಹಕರಿಗೆ ಪ್ರಸ್ತುತ ಪಡಿಸಿರಿ ಕ್ಯೂರಿಯೊ ಹೌದು ಸರ್ ಖಂಡಿತವಾಗಿ ಖಚಿತವಾಗಿ ಸರ್ ಪ್ರೊಫೆಸರ್ ಬಾಲಾ ಸರಿ ಕ್ಯೂರಿಯೊ ಹೌದು ಪ್ರೊಫೆಸರ್ ಬಾಲಾ ಸರಿ ಒಂದು ವಾರದ ಸಮಯ ಇದೆ ಪ್ರಸ್ತುತಿಗೆ ಒಳ್ಳೆಯದಾಗಲಿ ಕ್ಯೂರಿಯೊ ಹೌದು ಧನ್ಯವಾದಗಳು ಪ್ರೊಫೆಸರ್ ಬಾಲಾ ಸರಿ ಬೈ ಕ್ಯೂರಿಯೊ ಇದು ಒಂದನೆಯ ಸ್ಲೈಡ್ ಆಗಿದೆ ಗ್ರಾಹಕರ ಸಮಸ್ಯೆ ಎಂದರೆ ಮೊಬೈಲ್ ಚಾಲನೆ ನಿಧಾನವಾಗಿದೆ ಅಂದರೆ ನಿಧಾನಗತಿಯ ಮೊಬೈಲ್ ಅನ್ನು ಹೊಂದಿದೆ ಆದ್ದರಿಂದ ಸ್ಲೈಡ್ ಎರಡು ಪರಿಹಾರವಾಗಿದೆ ಆದ್ದರಿಂದ ಪರಿಹಾರವು ಹೊಸ ಅಥವಾ ವೇಗವಾದ ಪ್ರೊಸೆಸರ್ ಅನ್ನು ಸೇರಿಸುವುದು ಅಥವಾ ಬಳಸುವುದು ಸ್ಲೈಡ್ ಮೂರು ಅದು ನನಗೆ ಹೆಚ್ಚು ಲಾಭವನ್ನು ನೀಡಲಿದೆ ಅದು ತುಂಬಾ ಸರಳವಾಗಿದೆ ಹಲೋ ಮಿಸ್ಟರ್ ಗ್ರಾಹಕ ಒಂದನೆಯ ಸ್ಲೈಡ್ ನಮ್ಮಲ್ಲಿ ಸಮಸ್ಯೆ ಹೇಳಿಕೆಯಿದೆ ಮತ್ತು ನೀವು ಬಳಸುತ್ತಿರುವ ಹೆಸರಾಂತ ಮೊಬೈಲ್ ತುಂಬಾ ನಿಧಾನವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಸ್ಲೈಡ್ ಎರಡು ಪರಿಹಾರವೆಂದರೆ ವೇಗವಾದ ಪ್ರೊಸೆಸರ್ ಅನ್ನು ಬಳಸುವುದು ಇದು ಅಂತಿಮವಾಗಿ ಮೊಬೈಲ್ ವೇಗವನ್ನು ಹೆಚ್ಚಿಸುತ್ತದೆ ಮತ್ತು ಮೂರನೇ ಸ್ಲೈಡ್ ಲಾಭವನ್ನು ಪಡೆಯುತ್ತದೆ ಲಾಭವಾಗಿದೆ ಧನ್ಯವಾದಗಳು ಗ್ರಾಹಕ ಏನು ನೀವು ಯಾರನ್ನಾದರೂ ಸಂದರ್ಶಿಸಿದ್ದೀರಾ ನಿಮಗೆ ಖಚಿತವಾಗಿ ಹೇಗೆ ಗೊತ್ತು ನೀವು ನಿಧಾನ ಎಂದು ಏನು ಹೇಳುತ್ತೀರಿ ಪ್ರೊಸೆಸರ್ ಅನ್ನು ಬದಲಿಸುವ ವೆಚ್ಚ ನಿಮಗೆ ತಿಳಿದಿದೆಯೇ ಈ ಯೋಜನೆಯ ಸಮಯದ ಅವಧಿ ಎಷ್ಟು ತಂಡದಲ್ಲಿ ಯಾರು ಇರುತ್ತಾರೆ ಈ ಸಮಸ್ಯೆಯನ್ನು ಪರಿಹರಿಸುವುದರಲ್ಲಿ ಈ ಕ್ಷೇತ್ರದಲ್ಲಿ ನಿಮ್ಮ ಹಿಂದಿನ ಅನುಭವ ಏನು ನೀವು ಬೇರೆ ಯಾವುದೇ ಪಾಠ ಕೆಲಸ ಮಾಡಿದ್ದೀರಾ ನೀವು ಮಾರುಕಟ್ಟೆ ಸಮೀಕ್ಷೆ ಮಾಡಿದ್ದೀರಾ ಕ್ಯೂರಿಯೊ ಇಲ್ಲ ಸರ್ ಕ್ಷಮಿಸಿ ಸರ್ ನಾನು ನಿಮ್ಮ ಬಳಿಗೆ ಹಿಂತಿರುಗುತ್ತೇನೆ ಸರ್ ಪ್ರೊಫೆಸರ್ ಬಾಲಾ ಮೊದಲು ಪರೀಕ್ಷೆ ಮತ್ತು ಮುಂದಿನ ಪಾಠ ನಿಮ್ಮ ಪ್ರಸ್ತುತಿ ಅಷ್ಟು ಕೆಟ್ಟದ್ದಲ್ಲ ನನ್ನ ಮೊದಲ ಪ್ರಸ್ತುತಿ ಸಂಪೂರ್ಣ ವಿಪತ್ತು ತಂದಿತ್ತು ನನಗೆ ಭಾಷೆ ಮಾತನಾಡಲು ಸಾಧ್ಯವಾಗಿರಲ್ಲಿಲ್ಲ ಕನಿಷ್ಠ ನೀವು ಇಂಗ್ಲಿಷ್ ನಲ್ಲಿ ಮಾತನಾಡಬಹುದು ಕ್ಯೂರಿಯೊ ನಾನು ನಿಜವಾಗಿಯೂ ಯಾರಿಗಾದರೂ ಸಹಾಯ ಮಾಡಲು ಬಯಸಿದ್ದೇನೆ ಸರ್ ನಾನು ನನ್ನೊಂದಿಗೆ ಪ್ರಾರಂಭಿಸಿದೆ ನಾನು ಸಮಸ್ಯೆಯನ್ನು ಕಂಡುಹಿಡಿಯಲು ಬಯಸಿದ್ದೆ ನನ್ನ ಸ್ವಂತ ಪರಿಸ್ಥಿತಿಯನ್ನು ನಾನು ಊಹಿಸಿದೆ ನಾನು ಪರಿಹಾರವನ್ನು ಪ್ರಸ್ತಾಪಿಸಲು ಬಯಸಿದ್ದೇನೆ ಆದರೆ ನನ್ನ ತಲೆಯಲ್ಲಿ ಬಂದ ಮೊದಲನೆಯದನ್ನು ನಾನು ಬರೆದಿದ್ದೇನೆ ಮತ್ತು ಇತರ ಎಲ್ಲ ನಿಯತಾಂಕಗಳನ್ನು ನಾನು ಮರೆತಿದ್ದೇನೆ ಮತ್ತು ಇದು ನನ್ನ ಪ್ರಸ್ತುತಿಯನ್ನು ನಿಜವಾಗಿಯೂ ಕೆಟ್ಟದಾಗಿಸಲು ಕಾರಣವಾಯಿತು ವಿಷಯಕ್ಕೆ ಬಂದ ಎಲ್ಲಾ ನಿಯತಾಂಕಗಳ ಬಗ್ಗೆ ನಾನು ನಿಜವಾಗಿಯೂ ಯೋಚಿಸಲಿಲ್ಲ ಪ್ರೊಫೆಸರ್ ಬಾಲಾ ನಿಮ್ಮ ಪ್ರಸ್ತುತ ಮಾರ್ಗದಲ್ಲಿ ಯಾವುದೇ ತಪ್ಪಿಲ್ಲ ಇದಕ್ಕಿಂತ ಉತ್ತಮವಾದ ಮಾರ್ಗವಿದೆ ಯಾಕೆ ನೀವು ಎನ್ಪಿಟಿಇಎಲ್ ನಲ್ಲಿ ಆನ್ಲೈನ್ಗೆ ಹೋಗಬಾರದು ಮತ್ತು ನನ್ನ ಕೋರ್ಸ್ ಅನ್ನು ಕೇಳಬಾರದು ಅದು ಡಿಸೈನ್ ಥಿಂಕಿಂಗ್ನಲ್ಲಿದೆ ಕ್ಯೂರಿಯೊ ಸರಿ ಪ್ರೊಫೆಸರ್ ಬಾಲಾ ನನಗೆ ಅನ್ನಿಸುತ್ತದೆ ನೀವು ಅದನ್ನು ಉಪಯುಕ್ತವೆಂದು ಕಾಣುತ್ತೀರಿ ಕ್ಯೂರಿಯೊ ಖಂಡಿತವಾಗಿ ಪ್ರೊಫೆಸರ್ ಬಾಲಾ ಸರಿ